ನಮಸ್ಕಾರNPTEL ನಲ್ಲಿ ನೀಡಲಾಗುವ ವಿನ್ಯಾಸ ಚಿಂತನೆ ಕೋರ್ಸ್ಗೆ ಸ್ವಾಗತ ನನ್ನ ಹೆಸರು ಬಾಲಾ ರಾಮದುರೈ ಮತ್ತು ನಾನು ಪ್ರಾಧ್ಯಾಪಕ ಮತ್ತು ಸಲಹೆಗಾರ ಇನೊಬ್ಬರು ಪ್ರೊಫೆಸರ್ ಅಶ್ವಿನ್ ಮಹಲಿಂಗಂ ಫೆಸಿಲಿಟೇಟರ್ ಈ ವರ್ಗದಲ್ಲಿ ನಮ್ಮಲ್ಲಿರುವ ಬೋಧನಾ ಸಹವಾಸಿ ಯಾಗಿ ಅವರು ಸಹ ಇರಲಿದ್ದಾರೆ ವಿನ್ಯಾಸ ಚಿಂತನೆ ಯನ್ನು ನೋಡುವ ಮೊದಲು ಪರದೆಯ ಮೇಲೆ ಈ ವ್ಯಕ್ತಿ ಯಾರೆಂದು ಊಹಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಇದು ನಾನಲ್ಲ ಸರಿ ನೀವು ಬಯಸಿದರೆ ನೀವು ವೀಡಿಯೊವನ್ನು ವಿರಾಮಗೊಳುಹಿಸಿ ಈ ಪರದೆಯ ಮೇಲೆ ಒಮ್ಮೆ ನೋಡಿ ಇದು ನಿಕೋಲಸ್ ಕೋಪರ್ನಿಕಸ್ ಎಂಬ ಹೆಸರಿನ ಪೋಲಿಷ್ ಖಗೋಳಶಾಸ್ತ್ರಜ್ಞ ಯುರೋಪಿಯನ್ ಖಂಡದಲ್ಲಿ ಅವರ ಮುಖ್ಯ ಕೊಡುಗೆಯೆಂದರೆ ಮಧ್ಯಯುಗದ ಯುರೋಪಿನಲ್ಲಿ ಆ ಸಮಯದಲ್ಲಿ ಯೋಚಿಸಿದಂತೆ ಬ್ರಹ್ಮಾಂಡದ ಕೇಂದ್ರವು ಭೂಮಿಯಲ್ಲ ಎಂದು ಅವರು ಸಾಬೀತುಪಡಿಸಿದರು ಆದರೆ ವಾಸ್ತವವಾಗಿ ಸೂರ್ಯನಾಗಿದೆ ನಮಗೆ ತಿಳಿದಿರುವಂತೆ ಸೌರಮಂಡಲದ ಕೇಂದ್ರ ಆಗಿದೆ ಆದರೆ ಅದು ಭೂಮಿಯ ಕೇಂದ್ರವಲ್ಲ ಎಂದು ಅವರು ಸಾಬೀತುಪಡಿಸಿದರು ಆದರೆ ವಿನ್ಯಾಸ ಚಿಂತನೆಯಲ್ಲಿ ಕೋಪರ್ನಿಕಸ್ ಅವರ ಇಡೀ ಜೀವನದಲ್ಲಿ ಮಾಡಿದ ಕಾರ್ಯಕ್ಕೆ ವಿರುದ್ಧವಾಗಿ ನಾವು ಮಾಡುತ್ತೇವೆ ನಾವು ಕೇಂದ್ರವನ್ನು ಮತ್ತೆ ಹಾಕಲಿದ್ದೇವೆ ನಮಗೆ ಮತ್ತು ಅದನ್ನು ಕೆಲವೊಮ್ಮೆ ಮಾನವ ಕೇಂದ್ರಿತ ವಿನ್ಯಾಸ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಮನುಷ್ಯನಿಂದ ಪ್ರಾರಂಭಿಸುತ್ತೇವೆ ನಾವು ಈ ವ್ಯಕ್ತಿಗೆ ಹೇಗೆ ಸಹಾಯ ಮಾಡಬಹುದು ಎಂಬುದನ್ನು ಕುರಿತು ನಾವು ಯೋಚಿಸಲು ಪ್ರಾರಂಭಿಸುವ ಮೊದಲ ಸ್ಥಳವೇ ಮಾನವ ಮೊದಲು ವಿನ್ಯಾಸ ಚಿಂತನೆಯ ಇತಿಹಾಸದಲ್ಲಿ ಅಂದರೆ ಅದು 60 ರ ದಶಕದಲ್ಲಿ ಐಡಿಯೊ com ಈ ಐಡಿಇಒ ಅವರು ಅದನ್ನು ಜನಪ್ರಿಯಗೊಳಿಸಿದರು ಮತ್ತು ಅದು ಹಲವಾರು ವಿಷಯಗಳನ್ನು ಸೆಳೆಯಿತು ಆದ್ದರಿಂದ ನಾವು ಇದರ ಅಂಶಗಳನ್ನು ಬಳಸಲಿದ್ದೇವೆ ನಾನು ಕೆಲವು ಉಲ್ಲೇಖಗಳನ್ನು ಸೂಚಿಸಿದ್ದೇನೆ ನಾನು ಕೆಲವು ಉಲ್ಲೇಖಗಳನ್ನು ನೀಡಿದ್ದೇನೆ ನಾನು ಕೆಲವು ವೀಡಿಯೊಗಳನ್ನು ಸಹ ನೀಡಿದ್ದೇನೆ ನೀವು ಈ ಕೋರ್ಸ್ನಲ್ಲಿ ನಿಮಗೆ ಬೇಕಾದ ಯಾವುದೇ ಸಮಯದಲ್ಲಿ ಅವುಗಳನ್ನು ಪರಿಶೀಲಿಸಬಹುದು ಆದ್ದರಿಂದ ನಾವು ಐಡಿಇಒ ಯಿಂದ ಕೆಲವು ವಸ್ತುಗಳನ್ನು ಇತರ ಉಲ್ಲೇಖಗಳಿಂದ ಕೆಲವು ವಸ್ತುಗಳನ್ನು ಪಟ್ಟಿ ಮಾಡಲಿದ್ದೇವೆ ಈ ರೀತಿಯ ಚಿಂತನೆಯ ಬಹುಮುಖ್ಯ ಭಾಗವೆಂದರೆ ನಾವು ಇಲ್ಲಿ ಏನು ಮಾಡಿದರೂ ಅದರ ಮಧ್ಯದಲ್ಲಿ ಮನುಷ್ಯನು ನೇರವಾಗಿರುತ್ತಾನೆ ಎರಡು ಉದ್ದೇಶಗಳು ಈ ಕೋರ್ಸ್ನ ಭಾಗವಾಗಿವೆ ಮೂಲಭೂತ ಉದ್ದೇಶಗಳುಇದು ಮೂಲ ಕೋರ್ಸ್ ಆಗಿದ್ದರಿಂದ ಈ ಕೋರ್ಸ್ಗೆ ಮುಂಚಿತವಾಗಿ ನೀವು ಏನನ್ನೂ ತಿಳಿದಿರಬೇಕೆಂದು ನಾವು ನಿರೀಕ್ಷಿಸುವುದಿಲ್ಲ ಮೊದಲನೆಯದು ಈ ವಿನ್ಯಾಸದ ಆಲೋಚನಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವ ಮುಖಗಳನ್ನು ಮತ್ತು ಹೆಜ್ಜೆಯನ್ನು ನೆನಪಿಸಿಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ ಹೌದು ಇದು ನೀವು ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆಯಾಗಿ ಯೋಚಿಸುವ ಪ್ರಕ್ರಿಯೆಯ ಹಂತವನ್ನು ನಿಗದಿಪಡಿಸುವ ಆಲೋಚನೆಯ ಪ್ರಕ್ರಿಯೆಯಾಗಿದೆ ಎರಡನೆಯದು ನಿಮಗೆ ಸಾಧ್ಯವಾದರೆ ನಾನು ಈ ಎಲ್ಲಾ ಹಂತಗಳನ್ನು ಸ್ಕ್ರಾಂಬಲ್ ಮಾಡಿ ನೀಡಿದರೆ ನೀವು ಪ್ರತಿಯೊಂದನ್ನು ಆರಿಸಿ ಇದು ಮೊದಲ ಹಂತ ಇದು ಎರಡನೇ ಹಂತ ಮತ್ತು ಹೀಗೆ ಹೀಗೆ ಎಂದು ಹೇಳಲು ಮತ್ತು ಇದನ್ನು ಮಾಡಲು ಸಾಧ್ಯವಾಗುತ್ತದೆ ಮತ್ತು ಈ ಕೋರ್ಸ್ನ ಭಾಗವಾಗಿ ನಾವು ನಡೆಸುವ ತರಗತಿ ಮತ್ತು ಪರೀಕ್ಷೆಗಳ ಮೂಲಕ ನೀವು ಪ್ರದರ್ಶಿಸಲು ಸಾಧ್ಯವಾದರೆ ನಮಗೆ ತುಂಬಾ ಸಂತೋಷವಾಗಿರುತ್ತದೆ ಮತ್ತು ಅದು ನಿಮಗಾಗಿ ವಿನ್ಯಾಸ ಚಿಂತನೆಯಾಗಿದೆ ಆದ್ದರಿಂದ ಜಾಗೃತಿಯನ್ನು ಮೂಡಿಸುತ್ತದೆ ನಾನು ಕೋರ್ಸ್ ಅನ್ನು ಪ್ರಾರಂಭಿಸುವ ಮೊದಲು ಕೆಲವು ರೀತಿಯ ಹಿನ್ನೆಲೆಗಳನ್ನೂ ನೀಡಲು ನಾನು ಬಯಸುತ್ತೇನೆ ಕೆಲವು ಮೂಲಭೂತ ಅಂಶಗಳನ್ನು ನನ್ನ ಕಲ್ಪನೆಗಳನ್ನು ಕಾರ್ಯಗತಗೊಳಿಸುವ ಆಲೋಚನೆಯಿಂದ ಅಲ್ಲ ನೀವು ಬರೆಯುವ ವಿಷಯವಲ್ಲ ಆದರೆ ಒಂದು ಕಾರ್ಯಗತಗೊಂಡ ಉತ್ಪನ್ನ ಅಥವಾ ಸೇವೆ ಎಂದು ಯಾರಾದರೂ ಬಳಸುವ ಮತ್ತು ಉಪಯೋಗಿಸುವ ಅಥವಾ ಸೇವೆಯೆಂದು ಕಂಡುಕೊಳ್ಳುವ ಉತ್ಪನ್ನ ಇದು ಸ್ಪಷ್ಟವಾದದ್ದಲ್ಲ ಆದರೆ ನನ್ನ ಕೋರ್ಸ್ನಲ್ಲಿ ಸುಲಭವಾಗಿ ಕಣ್ಣಿಗೆ ಕಾಣುವಂತೆ ನಿಂತಿರುವುದು ಉದಾಹರಣೆಗೆ ಒಂದು ಸೇವೆಯನ್ನು ಪರಿಗಣಿಸಿದರೆ ನೀವು ಉತ್ಪನ್ನವನ್ನು ಸ್ಪರ್ಶಿಸುವುದಿಲ್ಲ ಮತ್ತು ನೋಡುವುದಿಲ್ಲ ಸಾಮಾನ್ಯವಾಗಿ ಉತ್ಪನ್ನದ ವ್ಯಾಖ್ಯಾನವು ಸಾಕಷ್ಟು ಸರಳವಾಗಿದೆ ಒಂದು ಉತ್ಪನ್ನ ಮತ್ತು ಸೇವೆಗಳು ಯಾರಿಗಾದರೂ ನೀಡಲಾಗುವ ವಿಷಯ ಎಂದು ನಾನು ಭಾವಿಸುತ್ತೇನೆ ಅಂದರೆ ನೀವು ಅದನ್ನು ಹಿಡಿಯಬಹುದು ಸ್ಪರ್ಶಿಸಬಹುದು ಮತ್ತು ಅನುಭವಿಸಬಹುದು ಎಂದು ಭಾವಿಸುತ್ತೇನೆ ಆದ್ದರಿಂದ ಇವುಗಳಲ್ಲಿ ನಿಮ್ಮ ಆಲೋಚನೆಗಳು ಒಂದಕ್ಕಾದರೂ ಹೊಂದಿದರೆ ಇದು ಅನುಷ್ಠಾನದ ಪ್ರಕ್ರಿಯೆಯಾಗಿದೆ ಅದು ಉತ್ಪನ್ನ ಅಥವಾ ಸೇವೆಯಾಗುತ್ತದೆ ಸರಿ ಆದ್ದರಿಂದ ಇದು ಮೂಲಭೂತ ವಿಷಯವಾಗಿದೆ ಇದು ನಾವು ಮಾರ್ಗವನ್ನು ನಿರ್ಮಿಸುವ ವೇದಿಕೆಯಾಗಿದೆ ನಾನು ಇಲ್ಲಿ ಏನನ್ನು ವಿಸ್ತರಿಸುವುದಿಲ್ಲ ಈಗ ನಾನು ಈ ವಿನ್ಯಾಸದ ಆಲೋಚನಾ ಪ್ರಕ್ರಿಯೆಯನ್ನು ನಾಲ್ಕು ಹಂತಗಳಾಗಿ ವಿಂಗಡಿಸುತ್ತೇನೆನಾನು ಮೊದಲೇ ಹೇಳಿದಂತೆನಾವು ಮನುಷ್ಯನೊಂದಿಗೆ ಪ್ರಾರಂಭಿಸುತ್ತೇವೆ ನಮ್ಮ ಮೊದಲ ಹೆಜ್ಜೆಯು ಜನರನ್ನು ಅರ್ಥಮಾಡಿಕೊಳ್ಳುವುದು ಇನ್ನೊಬ್ಬ ಮನುಷ್ಯನ ಜೀವನದಲ್ಲಿ ಏನು ನಡೆಯುತ್ತಿದೆ ಅದು ನನ್ನಲ್ಲಿ ಅಲ್ಲ ಆದರೆ ಅನುಭೂತಿ ಪ್ರಕ್ರಿಯೆಯ ಮೂಲಕ ಇತರ ಕೆಲವು ಮನುಷ್ಯರಲ್ಲಿ ಏನು ನಡೆಯುತ್ತಿದೆ ಎಂದು ಕಂಡುಹಿಡಿಯುವುದು ಸರಿ ನಂತರ ಕೋರ್ಸ್ನಲ್ಲಿ ಏನು ಒಳಗೊಂಡಿದೆ ಅಂದರೆ ನಿಮಗೆ ತಿಳಿದ ಹಾಗೆ ಜನರು ಯಾವುದರ ಮೂಲಕ ಹೋಗುತ್ತಿದ್ದಾರೆ ನೀವು ಕಂಡುಕೊಳ್ಳುತ್ತೀರಿ ಲೆಕ್ಕಾಚಾರ ಮಾಡುತ್ತೀರಿ ನೀವು ಅನುಭೂತಿ ನೀಡುತ್ತೀರಿ ನೀವು ಅದನ್ನು ಅನುಭವಿಸುತ್ತೀರಿ ನೀವು ಅದನ್ನು ಅರ್ಥಮಾಡಿಕೊಂಡಿದ್ದೀರಿ ಮತ್ತು ನಂತರ ಅಲ್ಲಿ ನಿಲ್ಲುವುದು ಬೇಡ ಆದರೆ ಅದರ ಆಳಕ್ಕೆ ಹೋಗಿ ಮತ್ತು ಯಾರಾದರೂ ಈ ಅನುಭವದ ಮೂಲಕ ಹೋಗಿದ್ದಾರೆಯೇ ಎಂದು ತಿಳಿದುಕೊಳ್ಳಿ ನೀವು ಅದನ್ನು ತಿಳಿದುಕೊಳ್ಳಿ ಸಮಸ್ಯೆಯ ಆಳ ಕಂಡುಹಿಡಿಯಲು ತಳಮಳಿಸಿರಿ ಇದೆ ನಮ್ಮ ಸಮಸ್ಯೆಯ ಹಂತವನ್ನು ವಿಶ್ಲೇಷಿಸುವುದು ಮತ್ತು ಖಚಿತಪಡಿಸುವ ವಿಧಾನವಾಗಿದೆ ವಿಶ್ಲೇಷಣೆಯ ಹಂತದಲ್ಲಿ ಗ್ರಾಹಕರು ಯಾವುದರ ಮೂಲಕ ಹೋಗುತ್ತಿದ್ದಾರೆ ಎಂದು ಕಂಡುಹಿಡಿದೆವು ನಂತರ ನಾವು ಮೂರನೇ ಹಂತಕ್ಕೆ ಹೋಗುತ್ತೇವೆ ಅಂದರೆ ನಾವು ಪರಿಹರಿಸಬೇಕಾದ ಸಮಸ್ಯೆ ಏನು ಎಂದು ನಾವು ಕಂಡುಕೊಂಡಿದ್ದೇವೆ ಪರಿಸ್ಥಿತಿ ಏನೇ ಇರಲಿ ನಾವು ಅದನ್ನು ಸರಿಪಡಿಸಬೇಕು ಅದನ್ನು ಲಘು ಅಥವಾ ಕಡಿಮೆ ಮಾಡಬೇಕು ಅದಕ್ಕಾಗಿ ನಾವು ಏನನ್ನಾದರೂ ರಚಿಸುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಹೊಸ ವಿಷಯವನ್ನು ರಚಿಸುತ್ತಿರಬಹುದು ಅಥವಾ ತೆಗೆದುಕೊಳ್ಳಬಹುದು ಅಂದರೆ ಒಂದು ರೀತಿಯ ಕಾದಂಬರಿ ಹಾಗೆ ಅಸ್ತಿತ್ವದಲ್ಲಿರುವ ವಿಷಯವನ್ನು ಮತ್ತು ಇವೆಲ್ಲವೂ ಒಟ್ಟಿಗೆ ಸಂಯೋಜನೆ ಮಾಡುವುದು ಇದರಿಂದಾಗಿ ನಾವು ಮಾತನಾಡಿರುವ ಸಮಸ್ಯೆ ಪರಿಹರಿಸುತ್ತದೆ ನನ್ನ ಪ್ರಕಾರ ಕೊನೆಯ ಮತ್ತು ಅಂತಿಮವಾಗಿ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಅದರ ಬಿಗಿಯಾದ ಪ್ಯಾಕೇಜ್ ಮಾಡುವುದು ಮತ್ತು ಅದನ್ನು ಒಂದು ಪರಿಕಲ್ಪನೆ ಎಂದು ಕರೆಯುವುದು ಅದನ್ನು ನಿಮ್ಮ ಒಂದು ಪರಿಕಲ್ಪನೆಯನ್ನಾಗಿ ಮಾಡುವುದು ನೀವು ಯೋಚಿಸಿದರೆ ಅದು ಸಾಲದು ಅದನ್ನು ನಿಮ್ಮೊಂದಿಗೆ ಇರಿಸಿ ಮತ್ತು ಪರೀಕ್ಷಿಸುವುದಕ್ಕಾಗಿ ಯಾರಿಗಾದರೂ ನೀಡಿ ಅದು ಅವರಿಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡುತ್ತದೆಯೇ ಎಂದು ತಿಳಿಯಿರಿ ಅಥವಾ ಅದು ಅವರ ಸಮಸ್ಯೆಗಳನ್ನು ಹೆಚ್ಚಿಸುತ್ತಿದೆಯೇ ಎಂದು ತಿಳಿಯಿರಿ ಅದಕ್ಕಾಗಿ ನಂತರ ನೀವು ಡ್ರಾಯಿಂಗ್ ಬೋರ್ಡ್ಗೆ ಹಿಂತಿರುಗಿ ಹೋಗಬೇಕು ಮತ್ತು ಹೇಳಬೇಕು ಹೇ ನಿಮಗೆ ಏನು ಗೊತ್ತು ಅವರು ನಿಜವಾಗಿಯೂ ನನ್ನ ಆಲೋಚನೆಗಳನ್ನು ಬಳಸಿಕೊಂಡು ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಆದ್ದರಿಂದ ಇದು 4 ಹಂತಗಳನ್ನು ಬಳಸುವ ಮೂಲ ವಿಧಾನವಾಗಿದೆ ಜನರೊಂದಿಗೆ ಪ್ರಾರಂಭಿಸಿ ನಂತರ ಸಮಸ್ಯೆ ಪರಿಹಾರ ಮತ್ತು ಪರಿಕಲ್ಪನೆ ನೀವು ಅದನ್ನು ಪರಾನುಭೂತಿಯಿಂದ ಹೇಗೆ ಮಾಡುವುದುವಿಶ್ಲೇಷಣೆ ಮತ್ತು ಪರೀಕ್ಷೆಯ ಮೂಲಕ ಸೃಷ್ಟಿ ನೀವು ಅದನ್ನು ತಯಾರಿಸುವುದು ಮತ್ತು ಪರೀಕ್ಷಿಸುವುದು ಆದ್ದರಿಂದ ಇದೆ ವಿನ್ಯಾಸದ ಚಿಂತನೆಯ ಮೂಲವಾಗಿದೆ